ನೀವು ಬೌದ್ಧಿಕ ಆಸ್ತಿಯ ಮೂಲವನ್ನು ನೋಡಿದರೆ ಬೌದ್ಧಿಕ ಆಸ್ತಿಯು ಮಾನವನ ಸೃಜನಶೀಲತೆಯ ಗುಣಲಕ್ಷಣದ ಕಾರಣದಿಂದ ಉದ್ಭವಿಸಿದ್ದು ಎಂದು ಹೇಳಬಹುದು ಏಷ್ಯಾದ ಕೆಲವು ಸಂಸ್ಕೃತಿಗಳಿಂದ ನಮಗೆ ತಿಳಿದಿರುವಂತೆ ಮಾನವನ ಸೃಜನಶೀಲತೆಯನ್ನು ಪ್ರಾಚೀನ ಸಂಸ್ಕೃತಿಗಳಲ್ಲಿ ಅಸ್ತಿತ್ವದ ಯಾವುದೇ ಸೃಜನಶೀಲತೆಯ ಪರಿಕಲ್ಪನೆ ಇರಲಿಲ್ಲ ಅದನ್ನು ಅವರು ಗೌರವಿಸಲಿಲ್ಲ ಅಥವಾ ಪರಿಕಲ್ಪನೆಯಾಗಿ ಗುರುತಿಸಲಿಲ್ಲ ಎಂಬುದು ನಾವು ಗಮನಿಸಬೇಕಾದ ಪ್ರಮುಖ ವಿಷಯ ವಾಸ್ತವವಾಗಿ ಸೃಜನಶೀಲತೆಯು ದೈವಿಕ ಮೂಲಕ್ಕೆ ಮಾತ್ರ ಕಾರಣವಾಗಿದೆ ವಾಸ್ತವವಾಗಿ ಪ್ರಾಚೀನ ಸಂಸ್ಕೃತಿಯ ಕಲೆಯು ಒಂದು ಹಂತದಲ್ಲಿ ನೀವು ಮಾಡುವ ಆವಿಷ್ಕಾರವೆಂದು ಪರಿಗಣಿಸಲಾಗಿದೆಯೆ ಹೊರತು ನೀವು ನಿಮ್ಮದೇ ಆದದ್ದನ್ನು ರಚಿಸಿರುವುದಿಲ್ಲ ಆದ್ದರಿಂದ ಕಲೆ ಒಂದು ಆವಿಷ್ಕಾರವಾಗಿತ್ತು ಮತ್ತು ಆವಿಷ್ಕಾರವು ರಚಿಸಲ್ಪಟ್ಟ ವಿಷಯವಲ್ಲ ಆದ್ದರಿಂದ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಅಸ್ತಿತ್ವದಲ್ಲಿದ್ದ ಪರಿಕಲ್ಪನೆಯೆಂದರೆ ಮಾನವರು ತಮ್ಮದೇ ಸ್ವಂತ ಬುದ್ಧಿವಂತಿಕೆಯಿಂದ ಏನನ್ನೂ ರಚಿಸಲಿಲ್ಲ ಬದಲಿಗೆ ಅವರು ಒಂದು ರೂಪವನ್ನು ಕಂಡುಹಿಡಿದಿದ್ದಾರೆ ಅಥವಾ ಇನ್ನೊಂದಕ್ಕೆ ಪರಿವರ್ತಿಸಿದ್ದಾರೆ ಆದ್ದರಿಂದ ಕಲೆಯನ್ನು ಅನುಕರಣೆಯ ಒಂದು ರೂಪವೆಂದು ಪರಿಗಣಿಸಲಾಗಿದೆ ನೀವು ಈಗಾಗಲೇ ನೋಡಿದಂತೆ ಅನುಕರಣೆಯೂ ಆವಿಷ್ಕಾರದ ಪ್ರಕ್ರಿಯೆಯ ಮೂಲಕ ಬಂದಿದೆ ಈಗ ಈ ತತ್ತ್ವಶಾಸ್ತ್ರವು ಮತ್ತು ಇತರ ಎಲ್ಲ ಸಂಗತಿಗಳು ದೇವರ ಸೃಷ್ಟಿಯಾಗಿದೆ ಎಂದು ಪರಿಗಣಿಸಿದೆ ಆದ್ದರಿಂದ ನೀವು ಸೃಷ್ಟಿಕರ್ತನು ರಚಿಸಿದ ವಸ್ತುಗಳನ್ನು ಹೊಂದಿದ್ದೀರಿ ಅದಕ್ಕೆ ಮಾನವನ ಸೃಜನಶೀಲತೆಯು ಇದಕ್ಕೆ ಹೊಂದಿಕೆಯಾಗುವುದಿಲ್ಲ ಏಕೆಂದರೆ ಸೃಜನಶೀಲತೆಯನ್ನು ಒಂದು ಅನುಕರಣೆಯ ರೂಪವೆಂದು ಅರ್ಥೈಸಿಕೊಳ್ಳಲಾಗಿದೆ ಆಧುನಿಕ ಬೌದ್ಧಿಕ ಆಸ್ತಿಯ ಕಾನೂನಿನಲ್ಲಿಯೂ ನಾವು ದಮನ ಮಾಡುವುದನ್ನು ಕಂಡುಕೊಂಡರೆ ವಿಶೇಷವಾಗಿ ಪೇಟೆಂಟ್ ಕಾನೂನಿನ ವಿಷಯಕ್ಕೆ ಬಂದಾಗ ಆವಿಷ್ಕಾರ ಮತ್ತು ಹೊಸ ಶೋಧನೆಯ ನಡುವೆ ಒಂದು ಕಠಿಣ ಸಮಸ್ಯೆ ಇರುತ್ತದೆ ಆವಿಷ್ಕಾರಗಳನ್ನು ಹೊಸ ಶೋಧನೆ ಎಂದು ಪರಿಗಣಿಸಲಾಗುವುದಿಲ್ಲ ಏಕೆಂದರೆ ಆವಿಷ್ಕಾರಗಳು ಹೊಸದನ್ನು ಅಸ್ತಿತ್ವಕ್ಕೆ ತರಲು ಅಥವಾ ಬರಲು ಕಾರಣವಾಗುವುದಿಲ್ಲ ಮತ್ತು ನೀವು ಈಗಾಗಲೇ ಅಸ್ತಿತ್ವದಲ್ಲಿರುವುದನ್ನು ಬಹಿರಂಗಪಡಿಸಿದ್ದೀರಿ ಆದ್ದರಿಂದ ಪ್ರಾಚೀನ ಸಂಸ್ಕೃತಿಗಳಲ್ಲಿನ ಜನರ ನಡುವೆ ಅಸ್ತಿತ್ವದಲ್ಲಿದ್ದ ಈ ಸಮಸ್ಯೆಯು ಆಧುನಿಕ ಕಾಲದಲ್ಲೂ ಅದೇ ಸಮಸ್ಯೆಯ ಚರ್ಚೆಯು ಅಗತ್ಯವಿರುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾವು ಸೃಜನಶೀಲತೆಯನ್ನು ನೋಡಿದಾಗ ನಾವು 2 ವಿಶಾಲವಾದ ಆಲೋಚನೆಗಳನ್ನು ನೋಡಬಹುದು ನಮ್ಮಲ್ಲಿ ಧರ್ಮವಿದೆ ಅದು ಸೃಜನಶೀಲತೆಯನ್ನು ದೇವರ ಪ್ರಾಂತ್ಯ ಎಂದು ಆರಂಭದಲ್ಲಿ ನಮಗೆ ತಿಳಿಸಿತು ಮತ್ತು ನಂತರ ನಾವು ಪುನರುಜ್ಜೀವನವನ್ನು ಹೊಂದಿದ್ದೇವೆ ಎಂಬುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು ಆದ್ದರಿಂದ ನಾವು ವೈಯಕ್ತಿಕ ಕೇಂದ್ರಿತ ಮಾದರಿ ಎಂಬುದನ್ನು ತಿಳಿದೆವು ಅಲ್ಲಿ ನಾವು ಮುಂದೆ ಸಾಗಿದಾಗ ಮತ್ತು ಅದು ಕೇವಲ ದೈವಿಕ ಮೂಲದ ಸೃಷ್ಟಿಯಲ್ಲ ಎಂದು ಹೇಳಿದರು ವ್ಯಕ್ತಿಯ ಸೃಷ್ಟಿಗಳು ಎಂಬುವುದನ್ನು ಸಹ ಪರಿಗಣಿಸಬೇಕಾದ ವಿಷಯವಾಗಿದೆ ಮಾನವ ಕೇಂದ್ರಿತ ಬೌದ್ಧಿಕ ಕ್ಷಣವು ಅದರ ಕೇಂದ್ರದಲ್ಲಿ ಕಲ್ಪನೆಯನ್ನು ಹೊಂದಿತ್ತು ಒಬ್ಬ ವ್ಯಕ್ತಿಯ ಪ್ರತಿಭೆಯು ಅವನ ಕಾಲ್ಪನಿಕ ಮತ್ತು ರೋಮಾಂಚಕ ಕಲ್ಪನೆಯ ಮೇಲೆ ಪರಿಗಣಿಸಲಾಗುತ್ತಿತ್ತು ಮತ್ತು ಅವನ ಪ್ರತಿಭೆ ಅಥವಾ ಪ್ರತಿಭೆಯ ಮಟ್ಟಕ್ಕಿಂತ ಕೆಳಗಿರುವ ಯಾವುದನ್ನಾದರೂ ಹೊಂದಿದ್ದರೆ ಆದ್ದರಿಂದ ಸಾಮಾನ್ಯ ಕಾರ್ಯಗಳನ್ನು ಮಾಡಲು ನೀವು ಪ್ರತಿಭೆಯನ್ನು ಹೊಂದಬೇಕಾಗುತ್ತದೆ ಆದರೆ ಅಸಾಮಾನ್ಯವಾಗಿ ಮಾಡಲು ನಿಮ್ಮಲ್ಲಿ ಅಸಾಧಾರಣ ಪ್ರತಿಭೆ ಅಥವಾ ವಿಶಿಷ್ಟವಾದ ಬುದ್ಧಿಶಕ್ತಿ ಇರಬೇಕಾಗುತ್ತದೆ ಮತ್ತು ಇದು ಆಧುನಿಕ ಬೌದ್ಧಿಕ ಆಸ್ತಿ ಚರ್ಚೆಗಳಲ್ಲಿ ನಾವು ಕಂಡುಕೊಳ್ಳುವ ಸಂಗತಿಯೆಂದರೆ ಯಾರಾದರೂ ಒಬ್ಬ ಪ್ರತಿಭೆಯನ್ನು ಹೊಂದಿರುವ ನುರಿತ ವ್ಯಕ್ತಿ ಅಥವಾ ಕಲೆಯಲ್ಲಿ ನುರಿತ ವ್ಯಕ್ತಿಯು ಪ್ರತಿಭಾವಂತ ವ್ಯಕ್ತಿಯಾಗಿರುತ್ತಾನೆ ಎಂದು ಹೇಳಬಹುದು ಆದರೆ ಪೇಟೆಂಟ್ ಕಾನೂನು ಹೇಗೆ ನಿರ್ಧರಿಸುತ್ತದೆ ಅಥವಾ ಸಾಮಾನ್ಯ ಪ್ರತಿಭೆ ಮತ್ತು ಪ್ರತಿಭೆಯ ನಡುವೆ ವ್ಯತ್ಯಾಸವಿದೆ ಎಂದು ಪೇಟೆಂಟ್ ಕಾನೂನು ಹೇಗೆ ನಿರ್ಧರಿಸುತ್ತದೆ ಮತ್ತು ನುರಿತ ವ್ಯಕ್ತಿಯು ಆ ಕ್ಷೇತ್ರದಲ್ಲಿ ಸಾಮಾನ್ಯ ವ್ಯಕ್ತಿಗಳ ತರಹ ಆವಿಷ್ಕಾರದೊಂದಿಗೆ ಬರಬಹುದೇ ಎಂಬ ಅಂಶವನ್ನು ಅವರು ನೋಡುತ್ತಾರೆ ನುರಿತ ವ್ಯಕ್ತಿಯು ಆವಿಷ್ಕಾರದೊಂದಿಗೆ ಬರಲು ಸಾಧ್ಯವಾಗದಿದ್ದರೆ ಪೇಟೆಂಟ್ ಕಾನೂನು ಆವಿಷ್ಕಾರದ ಕೆಲಸವಾಗಿ ಅಥವಾ ಪೇಟೆಂಟ್ ಕಾನೂನು ಒಂದು ಸೃಜನಶೀಲ ಹೆಜ್ಜೆ ಇದೆ ಎಂದು ಪರಿಗಣಿಸುತ್ತದೆ ಇದು ಪ್ರತಿಭೆಯ ಕೊಡುಗೆಗೆ ಹೋಲುತ್ತದೆ ಆದ್ದರಿಂದ ಮಾನವ ಸೃಜನಶೀಲತೆಯು ಮಾನವನ ಕಲ್ಪನೆಯನ್ನು ಒಳಗೊಂಡಿರುತ್ತದೆ ಮತ್ತು ಮಾನವ ಕಲ್ಪನೆಯು ಪ್ರತಿಭಾವಂತನೊಬ್ಬನ ಕೆಲಸಕ್ಕೆ ಕಾರಣವಾಗಿದೆ ಆದ್ದರಿಂದ ಸೃಜನಶೀಲತೆಯನ್ನು ವ್ಯಾಪ್ತಿಯನ್ನು ಬದಲಾಯಿಸುವ ಕೊಡುಗೆಗಳೊಂದಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ವ್ಯಾಪ್ತಿ ರಚನೆಗೆ ಅಥವಾ ವ್ಯಾಪ್ತಿ ಜ್ಞಾನವನ್ನು ಬದಲಾಯಿಸಲು ಕಾರಣವಾದ ಕೆಲವು ರೀತಿಯ ಕೊಡುಗೆಗಳನ್ನು ನೋಡಬಹುದು ಅವು ವಿವಿಧ ಬಗೆಯ ಸೃಜನಶೀಲತೆಯ ಸಿದ್ಧಾಂತಗಳಾಗಿದ್ದು ನೀವು ಮನೋವಿಜ್ಞಾನದ ಸಿದ್ಧಾಂತಗಳನ್ನು ಮತ್ತು ಅರಿವಿನ ಸಿದ್ಧಾಂತದಲ್ಲಿ ವಿಜ್ಞಾನವನ್ನು ಹೊಂದಿದ್ದೀರಿ ಈಗ ಕಲ್ಪನೆಯ ವಿಚಾರಕ್ಕೆ ಬಂದರೆ ಕಲ್ಪನೆಯು ಹೊಸ ಆಲೋಚನೆಗಳಿಗೆ ಕಾರಣವಾಯಿತು ಎಂದು ನಂಬಲಾಗಿತ್ತು ಮತ್ತು ಕಲ್ಪನೆಯಿಂದ ಹೊಸ ಆಲೋಚನೆಗಳು ಬಂದವು ಆದ್ದರಿಂದ ಇದು ನಿರೀಕ್ಷಿಸಬಹುದಾದ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿರೀಕ್ಷಿಸುವುದು ಅಥವಾ ಊಹಿಸುವುದು ಅಸ್ತಿತ್ವದಲ್ಲಿರುವ ಪರಿಕಲ್ಪನೆಗಳಿಗೆ ಸಂಬಂಧಿಸಿದೆ ಆದ್ದರಿಂದ ಒಂದು ರೀತಿಯಲ್ಲಿ ಕಲ್ಪನೆಯು ಈಗಾಗಲೇ ಇದ್ದದ್ದನ್ನು ಉಪಯೋಗಿಸಿ ಏನಾದರೂ ಹೊಸದನ್ನು ಮಾಡಬೇಕಾಗಿತ್ತು ಎಂಬುದಾಗಿದೆ ವಾಸ್ತವವಾಗಿ ನಾವು ವಿಜ್ಞಾನಿಗಳಿಂದ ಒಂದು ಹೇಳಿಕೆಯನ್ನು ಹೊಂದಿದ್ದೇವೆ ನಾನು ಅದನ್ನು ಹುಡುಕಲು ಸಾಧ್ಯವಾದರೆ ನಾನು ದೈತ್ಯರ ಹೆಗಲ ಮೇಲೆ ನಿಂತಿದ್ದೇನೆ ಎಂದು ಹೇಳಿದ್ದಾರೆ ಈಗ ಇದು ಐಸಾಕ್ ನ್ಯೂಟನ್ಗೆ ಸಂಬಂಧಿಸಿದ ಸಂಕೇತವಾಗಿದೆ ಆದ್ದರಿಂದ ಎಲ್ಲಾ ಜ್ಞಾನ ಅಥವಾ ಎಲ್ಲಾ ಸೃಜನಶೀಲತೆಯನ್ನು ಅಸ್ತಿತ್ವದಲ್ಲಿರುವ ಜ್ಞಾನದ ಮೇಲೆ ನಿರ್ಮಿಸಲಾಗಿದೆ ಎಂದು ಪರಿಗಣಿಸಬಹುದು ಆದ್ದರಿಂದ ನೀವು ಸೃಜನಶೀಲತೆಯನ್ನು ಬೌದ್ಧಿಕ ಆಸ್ತಿಯ ಹಕ್ಕುಗಳ ದೃಷ್ಟಿಕೋನದಿಂದ ನೋಡಿದಾಗ ಬೌದ್ಧಿಕ ಆಸ್ತಿಯ ಹಕ್ಕುಗಳು ಸೃಜನಶೀಲ ಪ್ರಯತ್ನಗಳಿಂದ ಹೊರಬರುವ ಹಕ್ಕುಗಳು ಮತ್ತು ನೀವು ಮಾನವ ಸೃಜನಶೀಲತೆಯನ್ನು ನೋಡಿದರೆ ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಬಳಸಿಕೊಂಡು ನಾವು ಹೇಗೆ ಹೊಸದನ್ನು ನಿರ್ಮಿಸುತ್ತೇವೆ ಎಂಬುದು ಮಾನವನ ಸೃಜನಶೀಲತೆಗೆ ಕಾರಣವಾಗಿದೆ ಆದ್ದರಿಂದ ಸೃಜನಶೀಲತೆಯು ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಬಳಸಿಕೊಂಡು ಹೊಸದನ್ನು ಹೇಗೆ ನಿರ್ಮಿಸುತ್ತದೆ ಎಂಬುದನ್ನು ಒಳಗೊಂಡಿರುತ್ತದೆ ಹಾಗೆಯೇ ಬೌದ್ಧಿಕ ಆಸ್ತಿಯು ಈಗಾಗಲೇ ತಿಳಿದಿರುವದನ್ನು ಆಧರಿಸಿದೆ ಈಗ ಸೃಜನಶೀಲತೆಯು ಸಮಸ್ಯೆಯ ಪರಿಹಾರದ ಮೇಲೆ ಸಹ ಪರಿಣಾಮ ಬೀರುತ್ತದೆ ಈಗ ಸೃಜನಶೀಲತೆ ಎಂದರೆ ನಾವು ಬುದ್ಧಿವಂತಿಕೆ ಎಂದು ಕರೆಯುವ ಸಂಗತಿಯೊಂದಿಗೆ ಅತಿಕ್ರಮಿಸುತ್ತದೆ ಮತ್ತು ಅದಕ್ಕಾಗಿಯೇ ನಾವು ಬೌದ್ಧಿಕ ಪದವನ್ನು ಪಡೆಯುತ್ತೇವೆ ಆದ್ದರಿಂದ ಮಾನಸಿಕ ಪ್ರಕ್ರಿಯೆಯು ಮೂಲ ಆಲೋಚನೆಯೊಂದಿಗೆ ಬಂದಾಗ ಮತ್ತು ಮೂಲ ಕಲ್ಪನೆಯು ಅಸ್ತಿತ್ವದಲ್ಲಿರುವ ಬಗೆಹರಿಯದ ಸಮಸ್ಯೆಗೆ ಅಜ್ಞಾತ ಪರಿಹಾರವನ್ನು ನೀಡಿದ್ದರೆ ಇದು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸೃಜನಶೀಲತೆಗೆ ಕಾರಣವಾಗುತ್ತದೆ ಎಂದು ನಾವು ಹೇಳುತ್ತೇವೆ ಈಗ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸೃಜನಶೀಲತೆಯು ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಪ್ರಸ್ತುತತೆಯಾಗಿರುವುದರಿಂದ ನಾವು ಸೃಜನಶೀಲತೆಯನ್ನು ಸಮಸ್ಯೆಯನ್ನು ಪರಿಹರಿಸುವುದು ಎಂದು ಕರೆಯುತ್ತೇವೆ ಏಕೆಂದರೆ ಇದು ಆವಿಷ್ಕಾರಕ್ಕೆ ಬಂದಾಗ ನಾವು ಆವಿಷ್ಕಾರದ ಗುಣಲಕ್ಷಣಗಳನ್ನು ಹೊಂದಿರುವ ಒಂದು ವಿಧಾನದ ವಿಶಿಷ್ಟತೆಯನ್ನು ಹೊಂದಿದೆಯೆ ಎಂದು ನೋಡುವುದರ ಮೂಲಕ ಇದು ಮೊದಲೇ ಅಸ್ತಿತ್ವದಲ್ಲಿರುವ ಸಮಸ್ಯೆ ಅಥವಾ ಬಗೆಹರಿಯದ ಸಮಸ್ಯೆಯನ್ನು ಪರಿಹರಿಸಲಾಗಿದೆ ಆದ್ದರಿಂದ ಸೃಜನಶೀಲತೆಯು ಸ್ವಂತಿಕೆಯ ಅಥವಾ ಮೂಲ ವಿಷಯದ ಕಾದಂಬರಿ ಎಂದು ಹೇಳಲಾಗಿದೆ ಈಗ ಹಕ್ಕುಸ್ವಾಮ್ಯದ ಅಡಿಯಲ್ಲಿ ಸ್ವಂತಿಕೆಯುಳ್ಳ ಅಥವಾ ಮೂಲವಾಗಿರುವುದು ಒಂದು ಅವಶ್ಯಕ ಭಾಗವಾಗಿದೆ ಕೃತಿಸ್ವಾಮ್ಯದ ಕ್ರಮವು ಹಕ್ಕುಸ್ವಾಮ್ಯ ಕೃತಿಗಳ ಮೂಲವಾಗಿರಬೇಕು ಮತ್ತು ಕಾದಂಬರಿ ಅಥವಾ ನವೀನತೆಯು ಪೇಟೆಂಟ್ ಕ್ರಮಕ್ಕೆ ಸಂಬಂಧಿಸಿದೆ ಆದ್ದರಿಂದ ಪೇಟೆಂಟ್ ಕಾನೂನಿಗೆ ಆವಿಷ್ಕಾರಗಳ ಮೂಲ ಕಾದಂಬರಿ ಆಗಿರಬೇಕು ಮತ್ತು ಕೃತಿಸ್ವಾಮ್ಯವು ಕೃತಿಗಳ ಮೂಲವಾಗಿರಬೇಕು ಕೃತಿಸ್ವಾಮ್ಯ ಮತ್ತು ಪೇಟೆಂಟ್ ಬೌದ್ಧಿಕ ಆಸ್ತಿಯ ಹಕ್ಕುಗಳ ಕಾನೂನಿನ ಅಡಿಯಲ್ಲಿ 2 ಶಾಖೆಗಳಾಗಿವೆ ಆದ್ದರಿಂದ ಒಂದು ನವೀನ ಪರಿಹಾರವು ನಾವೀನ್ಯತೆಗೆ ಕಾರಣವಾಗಬಹುದು ಅಥವಾ ಅದು ಆವಿಷ್ಕಾರಕ್ಕೆ ಕಾರಣವಾಗಬಹುದು ನಾವೀನ್ಯತೆಯು ಬಹಳ ವಿಶಾಲವಾದ ಬೌದ್ಧಿಕ ಆಸ್ತಿಯಾಗಿದ್ದು ಅದು ಆವಿಷ್ಕಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತದೆ ಏಕೆಂದರೆ ಪೇಟೆಂಟ್ಗಳು ಆವಿಷ್ಕಾರಗಳನ್ನು ರಕ್ಷಿಸುತ್ತದೆ ಎಲ್ಲಾ ಆವಿಷ್ಕಾರಗಳನ್ನು ರಕ್ಷಿಸಬಹುದು ಎಂದು ನಾವು ಹೇಳುವುದಿಲ್ಲ ಆವಿಷ್ಕಾರಗಳನ್ನು ಪೇಟೆಂಟ್ ಮೂಲಕ ರಕ್ಷಿಸಬಹುದು ಮತ್ತು ಆವಿಷ್ಕಾರವು ಪೇಟೆಂಟ್ ಕಾನೂನಿನ ವಿಷಯವಾಗಿದೆ ಎಂದು ಮಾತ್ರ ನಾವು ಹೇಳುತ್ತೇವೆ ಆದ್ದರಿಂದ ನಾವು ಸಮಸ್ಯೆ ಪರಿಹಾರದ ವಿಧಾನವನ್ನು ನೋಡಿದಾಗ ಅಥವಾ ಸೃಜನಶೀಲತೆಯನ್ನು ಸಮಸ್ಯೆ ಪರಿಹರಿಸುವ ಪ್ರಕ್ರಿಯೆಯಾಗಿ ನೋಡಿದಾಗ ನಿಮಗೆ ಒಂದು ಸಮಸ್ಯೆ ಇದ್ದರೆ ಮತ್ತು ಪರಿಹಾರವು ಸೃಜನಶೀಲವಾಗಿದ್ದರೆ ನಾವು ಅದನ್ನು ನಾವೀನ್ಯತೆ ಎಂದು ಕರೆಯುತ್ತೇವೆ ಸೃಜನಶೀಲ ಪ್ರಕ್ರಿಯೆಯನ್ನು ಬಳಸಿಕೊಂಡು ಪರಿಹರಿಸಲಾದ ಸಮಸ್ಯೆಯನ್ನು ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಪ್ರಕ್ರಿಯೆ ನಾವೀನ್ಯತೆ ಎಂದು ಕರೆಯಲಾಗುತ್ತದೆ